ಈಗ ಆಧಾರ ಕಾರ್ಯಗಳ ಬಗೆಗೆ ಚರ್ಚಿಸಿದ ನಂತರ ನಾವು ಈ ವಿಧಾನವನ್ನು ಹೆಚ್ಚು ವಿವರವಾಗಿ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ ಮತ್ತು ಸರಳ ಉದಾಹರಣೆ 1 ಡಿ ಉದಾಹರಣೆ ಆಗಿದೆ ಆದ್ದರಿಂದ ಸಮೀಕರಣಗಳನ್ನು ಹೇಗೆ ಹೊಂದಿಸುವುದು ಎಂದು ನಿಮಗೆ ಹೇಗೆ ಗೊತ್ತು ಅದನ್ನು ದುರ್ಬಲ ರೂಪ ಎಂದು ಪರಿವರ್ತಿಸುತ್ತೇವೆ ಅದು FEM ಗೆ ಬಹಳ ವಿಶಿಷ್ಟವಾಗಿದೆ ಅದು ಏನು ಎಂದು ನಾನು ನಿಮಗೆ ಹೇಳುತ್ತೇನೆ ಮತ್ತು ನಂತರ ನಾವು ಅದನ್ನು ಹೇಗೆ ಸರಿಪಡಿಸುತ್ತೇವೆ ಎಂದು ಹೇಳುತ್ತೇನೆ ಆದ್ದರಿಂದ ಸಮೀಕರಣದ ಸೆಟಪ್ ಈಗ ಇಲ್ಲಿ ಬೋರ್ಡ್ ದಲ್ಲಿ ನಾನು ಬಹಳ ಸಾಮಾನ್ಯ ಭೇದಾತ್ಮಕ ಸಮೀಕರಣವನ್ನು ಬರೆದಿದ್ದೇನೆ ಆದ್ದರಿಂದ ಈ ಭೇದಾತ್ಮಕ ಸಮೀಕರಣದಲ್ಲಿ ನಿಮ್ಮ ಗೊತ್ತಿಲ್ಲದಿರುವುಗಳನ್ನು U ನೀವು ಕಂಡುಹಿಡಿಯಲು ಬಯಸುವಿರಿ ಮತ್ತು ತಿಳಿದಿರುವ p q ಮತ್ತು f ಇವುಗಳನ್ನು ನಿಮಗೆ ನೀಡಲಾಗಿದೆ ಈಗ ನಾನು ಪ್ರಾರಂಭಿಸಲು ಈ ರೀತಿಯ ಭೇದಾತ್ಮಕ ಸಮೀಕರಣವನ್ನು ಏಕೆ ಆರಿಸಿದ್ದೇನೆ ಆದ್ದರಿಂದ ನಿಮ್ಮ ಗಣಿತ ಕೋರ್ಸ್ಗಳಿಂದ ನೆನಪಿಟ್ಟುಕೊಳ್ಳುವ ಈ ಭೇದಾತ್ಮಕ ಸಮೀಕರಣವು ನೀವು ಅದನ್ನು ನೆನಪಿಸಿಕೊಂಡರೆ ಸ್ಟರ್ಮ್ ಲಿಯೊವಿಲ್ಲೆ ಡಿಫರೆನ್ಷಿಯಲ್ ಸಮೀಕರಣಕ್ಕೆ ಹೋಲುತ್ತದೆ ಆ ಸಮೀಕರಣದಲ್ಲಿ ಕೆಲವು ಹೆಚ್ಚುವರಿ ಪದಗಳು ಇಲ್ಲಿಲ್ಲ ಆದರೆ ನನ್ನ ಪ್ರಕಾರ ಎಡಗಡೆಯ ರಚನೆಯು ಹೋಲುತ್ತದೆ ಮತ್ತು ಅದರ ಶಕ್ತಿಯು ಈ ಸಾಮಾನ್ಯ ರೂಪದಲ್ಲಿ ಯಾವುದೇ ಎರಡನೇ ಕ್ರಮದ ಭೇದಾತ್ಮಕ ಸಮೀಕರಣವನ್ನು ವ್ಯಕ್ತಪಡಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ ಆದ್ದರಿಂದ ನಾನು ನಿಮಗೆ ಎರಡು ಉದಾಹರಣೆಗಳನ್ನು ತೋರಿಸುತ್ತೇನೆ ಆದ್ದರಿಂದ ಉದಾಹರಣೆಗೆ ಸಮಾನಾಂತರ ಪ್ಲೇಟ್ ಕೆಪಾಸಿಟರ್ ದಲ್ಲಿ ಬರುವ ಡಿಸಿ ಸಮಸ್ಯೆ ಆದ್ದರಿಂದ ಡಿಸಿ ಸಮಸ್ಯೆಗೆ ನಿಮಗೆ ಚಾರ್ಜ್ ಇದೆ ಎಂದು ನಿಮಗೆ ತಿಳಿದಿದೆ ಮತ್ತು ನಿಮ್ಮ ಡಿಸಿ ಸಮಸ್ಯೆ ವೋಲ್ಟೇಜ್ ಅನ್ನು ಕಂಡುಹಿಡಿಯಲು ನೀವು ಬಯಸುತ್ತೀರಿ ಆದ್ದರಿಂದ ಅದನ್ನು ಯಾವ ಸಮೀಕರಣ ಎಂದೂ ಕರೆಯಲಾಗುತ್ತದೆ ನಿಮ್ಮ ∇2V − ρε ಬಲವಿರುವ ಎಲ್ಲೆಡೆಯ ಅಂಕಿಅಂಶಗಳ ಲ್ಯಾಪ್ಲೇಸ್ ಸಮೀಕರಣದ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ ಆದ್ದರಿಂದ ಈ ಸಮಾನಾಂತರ ಪ್ಲೇಟ್ ಕೆಪಾಸಿಟರ್ ಈ ರೀತಿ ಕಾಣುತ್ತದೆ ನಿಮಗೆ ಎರಡೂ ದಿಕ್ಕುಗಳಲ್ಲಿ ಕೆಪಾಸಿಟರ್ ಅನಂತ ಕೆಪಾಸಿಟರ್ ಇದೆ ಎಂದು ನಿಮಗೆ ತಿಳಿದಿದೆ ಇದು ನಮಗೆ ಗ್ರೌಂಡೆಡ್ ಎಂದು ಹೇಳೋಣ ಮತ್ತು ಕೆಲವು ವೋಲ್ಟೇಜ್ ನೀವು ಈ ರೀತಿಯ ಸಮಸ್ಯೆಯನ್ನು ಪರಿಹರಿಸಲು ಬಯಸುತ್ತೀರಿ ಆದ್ದರಿಂದ ಇಲ್ಲಿ U ಇದು ನಿಮ್ಮ x ಉತ್ತಮ ಮತ್ತು ಸಂಭಾವ್ಯತೆಯಾಗಿದೆ ಎಂದು ಹೇಳಿ ಈ ಹಂತದಲ್ಲಿ ಸಂಭಾವ್ಯತೆಯ ಬಗ್ಗೆ ಏನು ಆದ್ದರಿಂದ U 0 ಅದರ ಗ್ರೌಂಡೆಡ್ ಪ್ಲೇಟ್ ಆಗಿರುತ್ತದೆ ಮತ್ತು ಮೇಲಿನ ಪ್ಲೇಟ್ ಅನ್ನು ಕೆಲವು ವೋಲ್ಟೇಜ್ V 0 ನಲ್ಲಿ ನಿರ್ವಹಿಸಲಾಗುತ್ತದೆ ನಾನು ಕೆಪಾಸಿಟರ್ ಮೂಲಕ ಹೋಗುವಾಗ ಸಂಭಾವ್ಯತೆಯು ಹೇಗೆ ಬದಲಾಗುತ್ತದೆ ಎಂಬುದನ್ನು ನೀವು ಕಂಡುಹಿಡಿಯಲು ಬಯಸುತ್ತೀರಿ ಅದು ನೀವು ಸರಿಯಾಗಿ ಲೆಕ್ಕಾಚಾರ ಮಾಡಲು ಬಯಸಬಹುದಾದ ಒಂದು ವಿಷಯ ಆದ್ದರಿಂದ ಭೇದಾತ್ಮಕ ಸಮೀಕರಣ ಇದು ಎಂದು ನನಗೆ ತಿಳಿದಿದೆ ಆದ್ದರಿಂದ ನಾನು ಈ ಸಾಮಾನ್ಯ ರೂಪಕ್ಕೆ ಹೊಂದಿಸಬಹುದೆ ಉದಾಹರಣೆಗೆ p ನ ಮೌಲ್ಯ ಏನು ವಿದ್ಯಾರ್ಥಿ p - 1 ಆಗಿರುತ್ತದೆ p 1 ಆಗಿರುತ್ತದೆ ಸರಿಯಾಗಿದೆ ನಂತರ ಮುಂದಿನದು ಏನು ವಿದ್ಯಾರ್ಥಿ 0 q 0 ಆಗಿರುತ್ತದೆ ವಿದ್ಯಾರ್ಥಿ 0 ತದನಂತರ f ವಿದ್ಯಾರ್ಥಿ − ρε ρε ಸರಿ ಆಗ ಅದು ddx dUdx − ρε ಆಗುತ್ತದೆ ಆದ್ದರಿಂದ ಇಲ್ಲಿ ಹೊಸತೇನೂ ಇಲ್ಲ ಈ ಸಾಮಾನ್ಯ ಕಾಣುವ ಸಮೀಕರಣವು ವಿದ್ಯುತ್ಕಾಂತೀಯದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಸೆರೆಹಿಡಿಯಬಲ್ಲದು ಅದಕ್ಕಾಗಿಯೇ ನಾವು ಅದನ್ನು ಸರಿಯಾಗಿ ನೋಡುತ್ತೇವೆ ನಂತರ ನೀವು ತೆಗೆದುಕೊಳ್ಳುವ ಇನ್ನೊಂದು ಸಮಸ್ಯೆ ನಾನು ತೆಗೆದುಕೊಳ್ಳುವೆ ಆದ್ದರಿಂದ ಒಂದು ಸಮಾನಾಂತರ ಫಲಕವಾಗಿತ್ತು ಇನ್ನೊಂದು ಸಮಾನಾಂತರ ಫಲಕಗಳ ನಡುವಿನ ತರಂಗ ನೀವು ಈಗಾಗಲೇ ಅಧ್ಯಯನ ಮಾಡಿದ ಸಮೀಕರಣ ಇದು ಹೆಲ್ಮ್ಹೋಲ್ಟ್ಜ್ ಸಮೀಕರಣ ತರಂಗ ಸಮೀಕರಣವೆಂದರೆ ಹೆಲ್ಮ್ಹೋಲ್ಟ್ಜ್ ಸಮೀಕರಣ ಮತ್ತು ಹೆಲ್ಮ್ಹೋಲ್ಟ್ಜ್ ಸಮೀಕರಣವು ನಿಮಗೆ ತಿಳಿದಿರುವಂತೆಯೇ E′′ k02E ಸಮಾನವಾಗಿದೆ ಎಂದು ನಮಗೆ ತಿಳಿದಿದೆ ಯಾವುದಕ್ಕೆ ಸಮ ಈ ಸಮೀಕರಣವನ್ನು ನಾವು ಅನೇಕ ಬಾರಿ ನೋಡಿದ ಕೆಲವು ಸ್ಥಿರ ಸಮಯಗಳು ಆದ್ದರಿಂದ ಈ ರೂಪದಲ್ಲಿ ಈ ಸಮೀಕರಣವನ್ನು ನಾನು ಹೇಗೆ ಪಡೆಯುವುದು ವಿದ್ಯಾರ್ಥಿ p ಸ್ಕ್ವೇರ್ ಆದ್ದರಿಂದ ವಾಸ್ತವವಾಗಿ ಇದು p 1 ಅನ್ನು ಹೊಂದಿಸಲು ಪ್ರಚೋದಿಸುತ್ತದೆ ಆದರೆ ನೆನಪಿಡಿ εr ಮತ್ತು μr ಸ್ಥಿರವಾಗಿರಬೇಕಾಗಿಲ್ಲ ವಿದ್ಯಾರ್ಥಿ ಸಮಯ ನೋಡಿ 0527 ಸ್ಥಿರವಾಗಿರಬೇಕಾಗಿಲ್ಲ ಹೌದಲ್ಲ ಆದ್ದರಿಂದ ಅದೇ ಟ್ರಿಕ್ ಮ್ಯಾಕ್ಸ್ವೆಲ್ನ ಸಮೀಕರಣಗಳಿಂದ Maxwell's equations H ಅನ್ನು ತೆಗೆದುಹಾಕಲು ನಾವು 1μr ನ್ನು ತೆಗೆದುಕೊಳ್ಳಬೇಕಾಗಿತ್ತು ಆದ್ದರಿಂದ ಈ p ವಾಸ್ತವವಾಗಿ − 1μr ಆಗಿರುತ್ತದೆ ಆದ್ದರಿಂದ ಮೊದಲ ಪದವು ಈ ರೀತಿ ಆಗುತ್ತದೆ ಎರಡನೇ ಪದ ವಿದ್ಯಾರ್ಥಿ k02 k02 ಮತ್ತೊಂದು ವಿಷಯ ಇನ್ನೊಂದು ವಸ್ತು ಗುಣಲಕ್ಷಣ ನಿಖರವಾಗಿ εr εrE f ಪ್ರಸ್ತುತ ಮೂಲ ಏನೇ ಇರಲಿ ಆದ್ದರಿಂದ ನನ್ನ p ಇದು ನನ್ನ q k02εr ಆಗಿದೆ ಆದ್ದರಿಂದ ಇದು ಸಾಮಾನ್ಯ ಭೇದಾತ್ಮಕ ಸಮೀಕರಣದ ರೀತಿಯಾಗಿದ್ದು ಇದನ್ನು ಅನೇಕ ಬಾರಿ ನೇರವಾಗಿ ಮುಂದಕ್ಕೆ ಬಳಸಲಾಗುತ್ತದೆ ಒಂದು ವಿಷಯವೆಂದರೆ ಗಡಿ ಪರಿಸ್ಥಿತಿಗಳು ಇವೆ ಅವುಗಳನ್ನು x 0 ಮತ್ತು x xa ನಲ್ಲಿ ಪಾಲಿಸಬೇಕು ಮತ್ತು ಗೌರವಿಸಬೇಕು ಮತ್ತು ಅದು ಹೇಗೆ ಹೋಗುತ್ತದೆ ಎಂಬುದನ್ನು ನಾವು ನೋಡುತ್ತೇವೆ ಆದ್ದರಿಂದ ಈಗ ಅದನ್ನು FEM ಚೌಕಟ್ಟಿನಲ್ಲಿ ಇಡೋಣ ಆದ್ದರಿಂದ FEM ನಾವು ಹೇಳಿದ ಇನ್ನೊಂದು ಪದವು ವೆಟೆಡ್ ರೆಸಿಡ್ಯುಯಲ್ ವಿಧಾನ ಹೌದಲ್ಲ ಆದ್ದರಿಂದ ಮೊದಲಿಗೆ ವೆಟೆಡ್ ರೆಸಿಡ್ಯುಯಲ್ ಗಾಗಿ ನಾನು ರೆಸಿಡ್ಯುಯಲ್ ವ್ಯಾಖ್ಯಾನಿಸಬೇಕು ಆದ್ದರಿಂದ ಇದು ನನ್ನ ಭೇದಾತ್ಮಕ ಸಮೀಕರಣವಾಗಿತ್ತು ಆದ್ದರಿಂದ ಉಳಿಕೆ ಏನು ಎಡಗೈ ಕಡೆ ಮೈನಸ್ ಬಲಗೈ ಕಡೆ ಯನ್ನು ಉಳಿಕೆ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈ ಉಳಿದಿರುವ R ಅನ್ನು ಎಡಗೈ ಮೈನಸ್ ಬಲಗೈ ಎಂದು ವ್ಯಾಖ್ಯಾನಿಸಲಾಗಿದೆ ಮತ್ತು ನಂತರ ನಾನು ಏನು ಮಾಡಲು ಬಯಸುತ್ತೇನೆ ವೆಟೆಡ್ ರೆಸಿಡ್ಯುಯಲ್ ವಿಧಾನ ಆದ್ದರಿಂದ ನಾನು ಮಾಡುವ ಕೆಲವು ತೂಕದ ಕಾರ್ಯದ ಅವಿಭಾಜ್ಯವನ್ನು ನಾನು ತೆಗೆದುಕೊಳ್ಳಬೇಕಾಗಿದೆ ಅದನ್ನು ∫ W m R dx ಎಂದು ಕರೆಯುತ್ತೇನೆ ಮತ್ತು ಅದನ್ನು 0 ಗೆ ಸಮನಾಗಿ ಹೊಂದಿಸಿ ಅದು ವೆಟೆಡ್ ರೆಸಿಡ್ಯುಯಲ್ ವಿಧಾನ ಆಗುತ್ತದೆ ಆದ್ದರಿಂದ ಮೊದಲು ನಾನು ಇದನ್ನು ಬೇಸಸ್ ಫಂಕ್ಷನ್ bm ಎಂದು ಕರೆಯುತ್ತಿದ್ದೆ ನಾನು ಅದನ್ನು ಈಗ W ಎಂದು ಕರೆಯುತ್ತಿದ್ದೇನೆ ಏಕೆಂದರೆ W ವೆಟೆಡ್ ಎಂಬ ಪದದಿಂದ ಬರುತ್ತಿದೆ ಆದ್ದರಿಂದ W ಇದು ನಿಮ್ಮ ವೆಟೆಡ್ ಕಾರ್ಯ ಅಥವಾ ಆಧಾರ ಕಾರ್ಯ ಅಥವಾ ಪರೀಕ್ಷಾ ಕಾರ್ಯವಾಗಿದೆ ಇವೆಲ್ಲವೂ ಇದಕ್ಕಾಗಿ ಬಳಸಲಾಗುವ ವಿಭಿನ್ನ ಪದಗಳಾಗಿವೆ ಇನ್ನೊಂದು ಪದವೆಂದರೆ ನೀವು ಪ್ರಯೋಗ ಕಾರ್ಯವನ್ನು ಕಾಣುವಿರಿ ಪ್ರತಿಯೊಬ್ಬರೂ ತಮ್ಮದೇ ಆದ ಪದ ಉಪಯೋಗಿಸುತ್ತಾರೆ ಅವರೆಲ್ಲರೂ ಒಂದೇ ವಿಷಯವನ್ನು ಅರ್ಥೈಸುತ್ತಾರೆ ಏಕೀಕರಣದ ಡೊಮೇನ್ ಯಾವುದು W m ನ ಬೆಂಬಲ ನಿಮಗೆ 1D ಪ್ರಕರಣದಲ್ಲಿ W m ತಿಳಿದಿದೆ ವಿದ್ಯಾರ್ಥಿ ವಿಭಾಗ ಆದ್ದರಿಂದ W m ಒಂದು ನೋಡ್ ಅಲ್ಲ ಇದು mth ವಿಭಾಗದ ಭಾಗದಲ್ಲಿರುವ ವಿಭಾಗದಲ್ಲಿ ವ್ಯಾಖ್ಯಾನಿಸಲಾದ ಕಾರ್ಯವಾಗಿದೆ ಆದ್ದರಿಂದ ಇದು ಒಂದು ಕಾರ್ಯವಾಗಿದೆ ಮತ್ತು ಆದ್ದರಿಂದ ಒಂದು ವಿಭಾಗದೊಳಗೆ ಮಾತ್ರ ಶೂನ್ಯವಲ್ಲ ಅದರ ಹೊರಗೆ ಎಲ್ಲೆಡೆಯೂ ಶೂನ್ಯ ಅದು ಹೀಗೆ ತೋರುತ್ತದೆ ಆದ್ದರಿಂದ ಇದನ್ನು ಸ್ವಲ್ಪ ಉತ್ತಮವಾಗಿ ದೃಶ್ಯೀಕರಿಸೋಣ ಆದ್ದರಿಂದ ಇದು 1 ಡಿ ಸಮಸ್ಯೆ ಆದ್ದರಿಂದ ನಾನು ರೇಖೆಯನ್ನು ಎಳೆಯಬೇಕು ಆಕಾರ ಕಾರ್ಯಗಳನ್ನು ಮಾಡಬೇಕು W ಆಕಾರ ಕಾರ್ಯಗಳಾಗಿರುತ್ತದೆ ಏಕೆ ನಾವು ಮಾಡುತ್ತಿದ್ದೇವೆ ಗ್ಯಾಲೆರ್ಕಿನ್ಸ್ Galerkin's ವಿಧಾನ ಎಂದು ಕರೆಯಲ್ಪಡುವದನ್ನು ನಾವು ಮಾಡಲಿದ್ದೇವೆ ಅಲ್ಲಿ ಮೂಲ ಕಾರ್ಯಗಳು ಮತ್ತು ಪರೀಕ್ಷಾ ಕಾರ್ಯಗಳು ಒಂದೇ ಆದ್ದರಿಂದ ನಾವು ಇವುಗಳನ್ನು ಈ ರೀತಿ ಕರೆಯೋಣ ಇದು ನನ್ನ x1 0 ಈಗ ಇಲ್ಲಿ ಗೊತ್ತಿಲ್ಲದಿರುವುದನ್ನು ನಾನು U2 ಎಂದು ಕರೆಯಬಹುದು ಆದ್ದರಿಂದ ಇದೆ U1 U2 U3 UN ಆದ್ದರಿಂದ ಒಂದು ಸರಿಯಾಗಿದೆ ಆದ್ದರಿಂದ U2 ಹೆಸರನ್ನು ನಾನು ಜಾಗತಿಕ ಅಜ್ಞಾತ ಎಂದು ಕರೆಯುತ್ತೇನೆ ಆದ್ದರಿಂದ n ನೋಡ್ ಗಳಿದ್ದರೆ ಪ್ರತಿಯೊಂದೂ U1 U2 U3 UN ಪ್ರತಿಯೊಂದೂ ನೋಡ್ ಗೊತ್ತಿಲ್ಲದಿರುವುದಾಗಿದೆ ಈಗ ಸ್ಥಳೀಯ ಹೆಸರುಗಳ ವಿಷಯದಲ್ಲಿ ನಾನು ಅದರ ಹೆಸರುಗಳನ್ನು ಏನೆಂದು ಕರೆಯಬಹುದು ಆದ್ದರಿಂದ ಉದಾಹರಣೆಗೆ ಇದು e 1 e 2 ಆದ್ದರಿಂದ ನಾನು ಇದನ್ನು ಇಲ್ಲಿ U ಎಂದು ಕರೆಯುತ್ತೇನೆ ಆದ್ದರಿಂದ ನಾನು ಈ ವಿಭಾಗವನ್ನು ಅಥವಾ ಈ ವಿಭಾಗವನ್ನು ಉಲ್ಲೇಖಿಸುತ್ತಿದ್ದೇನೆ ಆದ್ದರಿಂದ ನಾನು ಈ ರೀತಿ ಉಲ್ಲೇಖಿಸಬಹುದೇ ಆದ್ದರಿಂದ ಸೂಪರ್ ಸ್ಕ್ರಿಪ್ಟ್ e1 ಆಗಿದೆ ಆದ್ದರಿಂದ ಪ್ರತಿಯೊಂದು ಅಂಶವು ಎರಡು ಅಜ್ಞಾತಗಳನ್ನು ಹೊಂದಿದೆ ಎಡ ನೋಡ್ ಮೌಲ್ಯ ಮತ್ತು ಬಲ ನೋಡ್ ಮೌಲ್ಯ ಎಡ ನೋಡ್ ಮೌಲ್ಯವನ್ನು ನಾನು 1 ಬಲ ನೋಡ್ ಮೌಲ್ಯವನ್ನು ನಾನು 2 ಎಂದು ಕರೆದಿದ್ದೇನೆ ಆದ್ದರಿಂದ ಅದರ e 1 ಕ್ಕೆ ಸಮನಾಗಿರುತ್ತದೆ ಮತ್ತು e 1 ಕ್ಕೆ ಸಮನಾಗಿರುತ್ತದೆ ಅದು ಎಡ ಅಥವಾ ಬಲ ನೋಡ್ ನೋಡ್ ನಲ್ಲಿರುವ ಅಂಶ ವಿದ್ಯಾರ್ಥಿ ಮತ್ತು x2 ಬಲ ನೋಡ್ x2 ಸರಿಯಾದ ನೋಡ್ ಆಗಿದೆ ಆದ್ದರಿಂದ ನಾನು U2e1 ಗೆ ಕರೆ ಮಾಡಿದೆ ನಾನು ಇದನ್ನು e2 ಎಂದೂ ಕರೆಯಬಹುದು ನಾನು ಇದನ್ನು e2 ನಲ್ಲಿ ಏನು ಕರೆಯುತ್ತೇನೆ ಇದು ಎಡ ನೋಡ್ ಅಥವಾ ಬಲ ನೋಡ್ ವಿದ್ಯಾರ್ಥಿ ಎಡ ನೋಡ್ ಎಡ ನೋಡ್ ಮತ್ತು ಇದು ಎಲ್ಲವೂ ಅಂದರೆ ಸಬ್ಸ್ಕ್ರಿಪ್ಟ್ ಮೌಲ್ಯಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಅದೇ ಗೊತ್ತಿಲ್ಲದ್ದನ್ನು ಅಜ್ಞಾತವನ್ನು ಮೂರು ವಿಭಿನ್ನ ಹೆಸರುಗಳಿಂದ ಕರೆಯಲಾಗುತ್ತಿದೆ ನನ್ನ ಪ್ರಕಾರ ಅದನ್ನು ಮಾಡುವುದು ಅನಗತ್ಯವೆಂದು ತೋರುತ್ತದೆ ಆದರೆ ಇದು ನಿಜವಾಗಿ ಒಂದು ಕೋಡಿಂಗ್ನಲ್ಲಿ ಅಸಾಧಾರಣವಾಗಿ ಸಹಾಯಕವಾಗಿದೆ ಏಕೆಂದರೆ ನೀವು ಸ್ಥಳೀಯ ಹೆಸರಿಸುವ ಸಂಪ್ರದಾಯ ರೂಢಿ ಯನ್ನು ಹೊಂದಿದ್ದೀರಿ ಮತ್ತು ನಂತರ ನೀವು ಜಾಗತಿಕ ಹೆಸರಿಸುವ ಸಂಪ್ರದಾಯ ರೂಢಿ ಮ್ಯಾಪಿಂಗ್ ಹೊಂದಿದ್ದೀರಿ ನಾನು ನಿಮಗೆ ಪೆನ್ ಮತ್ತು ಪೇಪರ್ನಲ್ಲಿ ಮೂರು ನೋಡ್ಗಳು ನಾಲ್ಕು ನೋಡ್ಗಳನ್ನು ತಿಳಿದಿರುವಾಗ ಅದು ತುಂಬಾ ಅನಗತ್ಯವೆಂದು ತೋರುತ್ತದೆ ಆದರೆ ನೀವು ಲಕ್ಷಾಂತರ ಅಂಶಗಳಿಗೆ ಕೆಲಸ ಮಾಡಬೇಕಾದ ಕೋಡ್ ಅನ್ನು ಬರೆಯುವಾಗ ಅದು ತುಂಬಾ ಅಗತ್ಯವಾಗಿರುತ್ತದೆ ಆದ್ದರಿಂದ ಇದು ಮೊದಲಿಗೆ ಸ್ವಲ್ಪ ಸಿಲ್ಲಿ ಆಗಿ ಕಾಣುತ್ತದೆ ಆದ್ದರಿಂದ ನಾವು ನೀವು ಕೇವಲ U1 U2 ಏಕೆ ಈ U1e U2e ಅನ್ನು ಹೊಂದಿದ್ದೇವೆ ಆದರೆ ನಿಮ್ಮ ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ರೂಪಿಸಲು ಇದು ತುಂಬಾ ಸಹಾಯಕವಾಗುತ್ತದೆ ಅಂದರೆ ನಾನು ನಿಮ್ಮ ಸಮೀಕರಣಗಳನ್ನು ರೂಪಿಸುತ್ತೇನೆ ವಿದ್ಯಾರ್ಥಿ ಆದರೆ ಅದು e 2 ಏಕೆ U2 ನಾನು ಅದಕ್ಕೆ ನೀಡುತ್ತಿರುವ ಜಾಗತಿಕ ಹೆಸರು ವಿದ್ಯಾರ್ಥಿ ಅದು ಉತ್ತಮವಾಗಿದೆ ಇಲ್ಲ ಆದ್ದರಿಂದ ಇದು ಸ್ಥಳೀಯ ಹೆಸರು ಸ್ಥಳೀಯ ಹೆಸರು ಮಾತ್ರ ವಿದ್ಯಾರ್ಥಿ U2e1 ಇದೆ U2 ವಿದ್ಯಾರ್ಥಿ e 1 ಇಲ್ಲ ಈ U2 ಎರಡು ಎಡ ಅಥವಾ ಬಲವನ್ನು ಸೂಚಿಸುತ್ತದೆ ವಿದ್ಯಾರ್ಥಿ ಅದು ಮತ್ತು ಇದು ಜಾಗತಿಕ ಸಂಖ್ಯೆಯನ್ನು ಸೂಚಿಸುತ್ತದೆ ವಿದ್ಯಾರ್ಥಿ ಆ ಅಡಿಬರಹಕೆಳಬರಹ ಇಲ್ಲಿ ಎರಡು ಸಬ್ಸ್ಕ್ರಿಪ್ಟ್ಗಳು ಇದ್ದು ಇಲ್ಲಿ ಯಾವುದೇ ಅಂಶವಿಲ್ಲದಿದ್ದರೆ ಅದು ಎಷ್ಟು ನೋಡ್ಗಳನ್ನು ಹೊಂದಿದೆ ಎಂಬ ಜಾಗತಿಕ ಸಂಖ್ಯೆಯನ್ನು ಸೂಚಿಸುತ್ತದೆ ಮೂರು ನೋಡ್ಗಳು U1 U2 U3 ಆದರೆ ನಾನು ಸ್ಥಳೀಯವಾಗಿ ಒಳಗೆ ಉಲ್ಲೇಖಿಸುತ್ತಿದ್ದರೆ ಇದು l ಅಥವಾ r ಅನ್ನು ಸೂಚಿಸುತ್ತದೆ ಆದ್ದರಿಂದ ಅದು ಉತ್ತಮ ವಿದ್ಯಾರ್ಥಿ ಇವೆ ಉಲ್ಲೇಖ ಸಮಯ 1254 ಹೌದು ನಾನು 10000 ಅಂಶಗಳನ್ನು ಹೊಂದಿದ್ದರೆ ನಾನು ಅವುಗಳನ್ನು U1 · · U10000 ಎಂದು ನಮೂದಿಸಬೇಕಾಗುತ್ತದೆ ಆದರೆ ನಾನು ಅಂಶಗಳ ಪಟ್ಟಿಯನ್ನು ನಿರ್ವಹಿಸುತ್ತಿದ್ದರೆ ಪ್ರತಿ ಅಂಶದೊಳಗೆ ಕೇವಲ ಎರಡು U1 ಅಥವಾ U2 ಮಾತ್ರ ನೀವು ಅದನ್ನು U1 ಮತ್ತು U2 ಎಂದು ಬರೆಯಬಹುದು ಆದರೆ ನಂತರ ನೀವು ಕೋಡೆಡ್ ಬಲ U1 ಗೆ ಹೋದಾಗ U2 ಒಂದು ಶ್ರೇಣಿಯ ನೈಸರ್ಗಿಕ ಸೂಚ್ಯಂಕಗಳಾಗುತ್ತದೆ ಹೌದು ಆದ್ದರಿಂದ ಇದು ಎಡ ಅಥವಾ ಬಲವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ವಿಷಯ ಆದ್ದರಿಂದ ಸ್ಥಳೀಯ ಮತ್ತು ಜಾಗತಿಕ ನಡುವಿನ ಈ ಮ್ಯಾಪಿಂಗ್ ಅನ್ನು ಸರಿಯಾಗಿ ನಿರ್ವಹಿಸಬೇಕು ಆದ್ದರಿಂದ ಸಾಮಾನ್ಯವಾಗಿ ಈ ಮ್ಯಾಪಿಂಗ್ ಅನ್ನು ನಿರ್ವಹಿಸಲು ನೀವು ಬಳಸುವ ಕೆಲವು ಡೇಟಾ ರಚನೆ ಇರುತ್ತದೆ ಆದ್ದರಿಂದ ಈ ಮ್ಯಾಪಿಂಗ್ ನಿಮಗೆ ಏನು ಹೇಳುತ್ತದೆ ನೀವು ನನಗೆ ಜಾಗತಿಕ ಸಂಖ್ಯೆಯನ್ನು ನೀಡಿದರೆ ನೀವು ಹೋಗಿ ಸ್ಥಳೀಯ ಸಂಖ್ಯೆಗಳು ಯಾವುವು ಎಂದು ನನಗೆ ಹೇಳಲು ಸಾಧ್ಯವಾಗುತ್ತದೆ ನೀವು ಸ್ಥಳೀಯ ಸಂಖ್ಯೆಗಳನ್ನು ನನಗೆ ನೀಡಿದರೆ ಅಲ್ಲಿ ಒಂದು ಮ್ಯಾಪಿಂಗ್ ಇದೆ ಮತ್ತು ಅದು ನಿಮಗೆ ಜಾಗತಿಕ ಸಂಖ್ಯೆಯನ್ನು ಹೇಳುತ್ತದೆ ಆದ್ದರಿಂದ ನಿಮ್ಮ ಕೋಡ್ ಅನ್ನು ನೀವು ಕಾರ್ಯಗತಗೊಳಿಸಿದಾಗ ಇವುಗಳು ಅನುಷ್ಠಾನದ ಸಮಸ್ಯೆಗಳಾಗಿವೆ ಆದ್ದರಿಂದ ಈಗ ನಾನು ಇಲ್ಲಿ W ಆಯ್ಕೆಯ ಬಗ್ಗೆ ಉಲ್ಲೇಖಿಸಲು ಬಯಸುತ್ತೇನೆ ಆದ್ದರಿಂದ ಇಲ್ಲಿ ನಾವು W m ಗೆ ಯಾವುದೇ ಅವಶ್ಯಕತೆಗಳನ್ನು ಹೇರಿಲ್ಲ ಆದ್ದರಿಂದ ನಾನು ಏನು ಮಾತನಾಡಿದ್ದೇನೆಂದರೆ ತೂಕದ ಉಳಿದ ವಿಧಾನವೆಂದರೆ Wm ದ ಅವಶ್ಯಕತೆಗಳು ಯಾವುವು ಎಂಬುದನ್ನು ನಾನು ಸಂಕ್ಷಿಪ್ತವಾಗಿ ಉಲ್ಲೇಖಿಸುತ್ತೇನೆ ಉದಾಹರಣೆಗೆ W m ಯಾವುದಾದರೂ ಆಗಿರಬಹುದೇ W m ಒಂದು ನಾಡಿ ಪಲ್ಸ್ ಆಧಾರಿತ ಕಾರ್ಯ ಅಥವಾ ಹಾಗೆ ಹೊಂದುವಂತಹ ದಿರಬಹುದು ಆದ್ದರಿಂದ W m ನಲ್ಲಿ ಕನಿಷ್ಠ ಎರಡು ಅವಶ್ಯಕತೆಗಳಿವೆ ಆದ್ದರಿಂದ ನನ್ನ ಪ್ರಕಾರ Wm ಅವಶ್ಯಕತೆಗಳು ಮತ್ತು ಅದರ ಉತ್ಪನ್ನ ಇವು ಡೊಮೇನ್ನಲ್ಲಿ ಚದರ ಸಂಯೋಜನೆಯಾಗಿರಬೇಕು ಆದ್ದರಿಂದ U ಮತ್ತು ಅದರ ಉತ್ಪನ್ನದ ಮೇಲೆ ಇದು ಎರಡು ಅವಶ್ಯಕತೆಗಳಿಲ್ಲ ಎಂದು ನಾನು ಅರ್ಥೈಸುತ್ತೇನೆ ಆದ್ದರಿಂದ ಅದನ್ನು ಸೂಚಿಸುತ್ತದೆ ಆದ್ದರಿಂದ ಏನು ಅದರ ಅರ್ಥ ಉದಾಹರಣೆಗೆ ನಾನು W m ಚದರವನ್ನು ತೆಗೆದುಕೊಂಡರೆ ಮತ್ತು ನಾನು ವ್ಯುತ್ಪನ್ನವನ್ನು ತೆಗೆದುಕೊಂಡರೆ ಇದನ್ನು ಕಟ್ಟುಪಾಡಿಗೊಳ ಪಡಿಸಬೇಕುಇದನ್ನು ಸರಿ ಮಾಡಬೇಕು ಇದು ಏಕೆ ಬೇಕು ಎಂಬ ವ್ಯುತ್ಪತ್ತಿಗೆ ನಾವು ಹೋಗುತ್ತಿಲ್ಲ ಆದರೆ ನೀವು ಅದನ್ನು ವಾಸ್ತವದ ಹೇಳಿಕೆಯಾಗಿ ತೆಗೆದುಕೊಳ್ಳಬಹುದು ವಿದ್ಯಾರ್ಥಿ Ωm ಗಿಂತ ಹೆಚ್ಚಿಲ್ಲ ಅದನ್ನು ಭಾವಿಸಲಾಗಿದೆ ಎಕೆಂದರೆ Ωm ದ ಹೊರಗೆ W m ೦ ಆಗಿರುತ್ತದೆ ಆದ್ದರಿಂದ ನಾನು ಅದನ್ನು ಸಂಪೂರ್ಣ ಡೊಮೇನ್ಗಾಗಿ ಬರೆಯಬಹುದು ಆದ್ದರಿಂದ ಈ ಸಂಪೂರ್ಣ ಡೊಮೇನ್ನಲ್ಲಿ ಈ W W ಆಗಿರಬೇಕು ಮತ್ತು ಈ ವ್ಯುತ್ಪನ್ನವು ಚದರ ಸಮಗ್ರ ವಾಗಿರಬೇಕು ವಿದ್ಯಾರ್ಥಿ ಕಾರಣ ಆದ್ದರಿಂದ ಕಾರಣ ಆದ್ದರಿಂದ ನಾನು ಹೇಳಿದಂತೆ ನಾವು ತಾರ್ಕಿಕ ಕ್ರಿಯೆಗೆ ಹೋಗುತ್ತಿಲ್ಲ ಆದರೆ ತರ್ಕವು ಉದಾಹರಣೆಗೆ ಹೋಲುತ್ತದೆ ಅದರ ಫೋರಿಯರ್ ಸರಣಿಯನ್ನು ಬಳಸಿಕೊಂಡು ಒಂದು ಕಾರ್ಯವನ್ನು ಪ್ರತಿನಿಧಿಸುತ್ತದೆ ಅವುಗಳು ಅಗತ್ಯವಿರುವ ಕಾರ್ಯವು ಚದರ ಸಂಯೋಜನೆಯಾಗಿರಬೇಕು ಮತ್ತು ಹೀಗೆ ಇದೇ ರೀತಿಯ ಕಲ್ಪನೆ ಇರಲಿ ಇದು ತೃಪ್ತಿಗೊಂಡಾಗ ಸಮೀಕರಣಗಳ FEM ವ್ಯವಸ್ಥೆಯು ಕಟ್ಟುನಿಟ್ಟಾಗಿ ಉತ್ತರವನ್ನು ನೀಡುತ್ತದೆ ಎಂದು ಸಾಬೀತುಪಡಿಸಲು ಸಾಧ್ಯವಿದೆ ಈ ಅವಶ್ಯಕತೆಯಡಿಯಲ್ಲಿ ನಾನು ಅರ್ಥೈಸುವ ಈ ಖಾತರಿಯಡಿಯಲ್ಲಿ FEM ನೀಡುವ ಸಮೀಕರಣಗಳ ವ್ಯವಸ್ಥೆಯು ಸರಿಯಾದ ಪರಿಹಾರಕ್ಕೆ ಒಮ್ಮುಖವಾಗುತ್ತದೆ ಇದಲ್ಲದೆ ನಾನು ನಿಜವಾಗಲೂ ಎರಡು ಷರತ್ತುಗಳಿವೆ ಇದು ಮೊದಲ ಅವಶ್ಯಕತೆ ಎರಡನೆಯದು ಸುಲಭವಾದ ಅವಶ್ಯಕತೆಯಾಗಿದೆ ಅಂದರೆ Wmx ಗಡಿ ಪರಿಸ್ಥಿತಿಗಳನ್ನು ಪಾಲಿಸಬೇಕು ಆದ್ದರಿಂದ ಒಂದು ಉದಾಹರಣೆಯಂತೆ ಸಮಸ್ಯೆಯು ಡಿರಿಚ್ಲೆಟ್ ಗಡಿ ಪರಿಸ್ಥಿತಿಗಳನ್ನು ಹೊಂದಿದೆ ಎಂದು ಭಾವಿಸಿದರೆ ಅದು x1 ಮತ್ತು xN ಎಂದು ಹೇಳುತ್ತದೆ ಇಲ್ಲಿ ಅಂತಿಮ ನೋಡ್ xN 0 ಆಗಿದೆ ಆದ್ದರಿಂದ ನಾನು ಗಡಿ ಸ್ಥಿತಿಯನ್ನು ನೀಡುತ್ತಿದ್ದೇನೆ ಅದರ ಉತ್ತರ U 0 U 0 ಆಗಿರಬೇಕು ಪಲ್ಸ ಆಧಾರಿತ ಕಾರ್ಯಗಳನ್ನು ನಾನು ಬಳಸಬಹುದೇ ನಾನು ಅರ್ಥೈಸಲು ಸಾಧ್ಯವಿಲ್ಲ ಏಕೆಂದರೆ ನಾನು ಆಧಾರ ಕಾರ್ಯಗಳ ಗಡಿ ಪರಿಸ್ಥಿತಿಗಳನ್ನು ತೃಪ್ತಿಪಡಿಸುತ್ತಿಲ್ಲ ಅದು ಮುಂದಿನ ತೂಕವನ್ನು 0 ಗೆ ಲಗತ್ತಿಸುವಷ್ಟು ಸಾಕಾಗುವುದಿಲ್ಲ ಆದರೆ ಆಧಾರ ಕಾರ್ಯವು ಗಡಿ ಸ್ಥಿತಿಯನ್ನು ಪೂರೈಸುತ್ತಿಲ್ಲ ಮತ್ತೊಂದೆಡೆ ನಾನು ಶೂನ್ಯದಿಂದ ಪ್ರಾರಂಭವಾಗುವ ತ್ರಿಕೋನವನ್ನು ಹೊಂದಿದ್ದರೆ ಅದು ಸರಿ ಆದ್ದರಿಂದ ನಾವು ಕೇವಲ ಒಂದು ಸಣ್ಣ ಉದಾಹರಣೆಯನ್ನು ನೋಡೋಣ ಆದರೆ ಇವುಗಳು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಎರಡು ಮುಖ್ಯ ಅವಶ್ಯಕತೆಗಳು ವಿಶಿಷ್ಟವಾಗಿ ನಾವು ಬಳಸುತ್ತೇವೆ ಆದರೆ ಹೊಸ ಆಧಾರ ಕಾರ್ಯಗಳನ್ನು ನಿರ್ಮಿಸುವ ವ್ಯವಹಾರದಲ್ಲಿಲ್ಲ ಆದ್ದರಿಂದ ನಾವು ಪ್ರಸಿದ್ಧ ಗೊತ್ತಿರುವ ಆಧಾರ ಕಾರ್ಯಗಳನ್ನು ಬಳಸಲಿದ್ದೇವೆ ಈ ಅವಶ್ಯಕತೆಗಳು ಈಗಾಗಲೇ ನೆರವೇರಿಸಲಾಗಿವೆ ಅವುಗಳನ್ನು ಪರಿಶೀಲಿಸಲು ನಾವು ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ ನಾವು ಅವುಗಳನ್ನು ಬಳಸುತ್ತೇವೆ ನಾವು 0 ಸರಿ ಎಂದು ಒತ್ತಾಯಿಸುತ್ತೇವೆ ಆದ್ದರಿಂದ ದಂಡದಿಂದ ಪ್ರಾರಂಭಿಸಲು ಇದು ಆಧಾರ ಕಾರ್ಯದ ಬುದ್ಧಿವಂತ ಆಯ್ಕೆಯಲ್ಲ ಆದ್ದರಿಂದ ನಾವು ಈ ಹಂತದಲ್ಲಿ ಎಲ್ಲವನ್ನೂ ತೆಗೆದುಕೊಳ್ಳುತ್ತೇವೆ ಇಲ್ಲಿಯವರೆಗೆ ತಿಳಿಯಿತೆ ನೀವು ಏನಾಗಬೇಕೆಂದು ಬಯಸುತ್ತೀರೋ ಅದು ನನ್ನ ಪ್ರಕಾರ ಗ್ಯಾಲರ್ ಎಂದರೆ ಪರೀಕ್ಷಾ ಕಾರ್ಯ W ಮತ್ತು U ಗೆ ಆಧಾರ ಕಾರ್ಯ ಒಂದೇ ಆಗಿರುತ್ತದೆ ಆದ್ದರಿಂದ ಆಧಾರ ಮತ್ತು ಪರೀಕ್ಷೆ ಎರಡಕ್ಕೂ ನಾವು ನೋಡಿದಂತೆ ನೀವು ಲಾಗ್ರೇಂಜ್ ಇಂಟರ್ಪೋಲೇಟಿಂಗ್ ಬಹುಪದವನ್ನು ತೆಗೆದುಕೊಳ್ಳಬಹುದು ವಿದ್ಯಾರ್ಥಿ ಹೌದು ಆದ್ದರಿಂದ ಅದಕ್ಕಾಗಿ ಈ ಪರಿಸ್ಥಿತಿಗಳು ತೃಪ್ತಿಗೊಂಡಿವೆ ಲಾಗ್ರೇಂಜ್ ಬಹುಪದಕ್ಕಾಗಿ ಹೌದು ಅವು ತೃಪ್ತಿಕರವಾಗಿವೆ